ಲೋಡ್ ಫ್ಲೋ ಅಧ್ಯಯನಗಳು ಆದ್ದರಿಂದ ಈಗ 56 ಮತ್ತು 58 ಸಮೀಕರಣದಿಂದ ಈ ಸಮೀಕರಣವನ್ನು ಪಡೆಯುತ್ತೇವೆ 56 ಇದು ಒಂದು ಮತ್ತು ಸಮೀಕರಣ 58 ನೋಡಿದ್ದೇವೆ ಆದ್ದರಿಂದ ಸಮೀಕರಣ 60 ಸರಿನಾ ಈಗ ತರಂಗ ಉದ್ದ ಈ ಸಮೀಕರಣ ಇದು ತರಂಗ ಉದ್ದದ ಸಮೀಕರಣ ಮತ್ತು ಇದು ಸಮೀಕರಣ 61 ಈಗ ಕೆಲವು ಅಂದಾಜು ಮಾಡುವ ಆದ್ದರಿಂದ ಈಗ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ನಡೆಸುತ್ತಿರುವಾಗ ಒಂದೇ ಹಂತದ ಸಾಲಿಗೆ ಈಗ ಈ ಎರಡು L ಮತ್ತು C ಗಳನ್ನು ಗುಣಿಸಿ ಹೀಗೆ ಗುಣಿಸಿದರೆ ಈಗ ಒಂದು ಅಂದಾಜು ಮಾಡುತ್ತದೆ ಇದು ಒಂದು ಅಂದಾಜು ಎಂದು ನೀವು ಊಹಿಸುತ್ತೇವೆ ನೀವು ಇದನ್ನು ಅಂದಾಜು ಮಾಡುತ್ತಿದ್ದೀರಿ ಅದು ಹಾಗಿದ್ದರೆ ಬಯಸಿದರೆ ಈ 2 ಸರಿಸುಮಾರು ಸಮಾನವಾಗಿದೆ ಎಂದು ಊಹಿಸುತ್ತೇವೆ ನಂತರ ಇದು ಸಮೀಕರಣ 62 ಸರಿನಾ ಆದ್ದರಿಂದ L C ಯ ಈ ಅಭಿವ್ಯಕ್ತಿಯನ್ನು 62 ಸಮೀಕರಣದಿಂದ ಬದಲಿಸಿದರೆ ಇದನ್ನು 60 ಮತ್ತು 61ಸಮೀಕರಣಕ್ಕೆ ಅರ್ಥೈಸುತ್ತೇನೆ ಇದರರ್ಥಈ ಸಮೀಕರಣವನ್ನು 60 ಸಮೀಕರಣದಲ್ಲಿ ಬದಲಿಸಿದರೆ ಅಂದರೆ 61 ರಲ್ಲಿ ಹಾಗೆ ಮಾಡಿದರೆ ಆದ್ದರಿಂದ ನಿಮಗೆ ತಿಳಿದಿದೆ ಅಂದಾಜು ಇದು ಆವರ್ತನ 60 ಹರ್ಟ್ಜ್ ಸರಿಸುಮಾರು ಬೆಳಕಿನ ವೇಗವಾಗಿದೆ ಸರಿನಾ ಆದ್ದರಿಂದ ವೇಗ ಮತ್ತು ತರಂಗಾಂತರದ ಲ್ಯಾಂಬ್ಡಾ 5000 ಕಿಲೋ ಮೀಟರ್ ಆಗುತ್ತದೆ ಇಲ್ಲಿ ಎರಡನೇ ಸಮೀಕರಣವನ್ನು ಹಾಕಿದರೆ ಲ್ಯಾಂಬ್ಡಾ 5000 ಕಿಲೋ ಮೀಟರ್ ಆಗುತ್ತದೆ ಇದು ವೇಗದ ಬಗ್ಗೆ ಪ್ರಚಾರದ ವೇಗ ಮತ್ತು ತರಂಗ ಉದ್ದದ ಲ್ಯಾಂಬ್ಡಾ ಸಂಬಂಧಿಸಿದ ಕೆಲವು ವಿಚಾರಗಳು ಸರಿನಾ ಆದರೆ ಇದು ಅಂದಾಜು ಈ ಮೌಲ್ಯಗಳು ಅಂದಾಜು ಎಲ್ಲಿವೆ ಏಕೆಂದರೆ ನೀವು ತೆಗೆದುಕೊಂಡಿದ್ದೀರಿ ಆದರೆ ಇದು v ಮತ್ತು ಲ್ಯಾಂಬ್ಡಾ ಬಗ್ಗೆ ಈ ವಿಷಯದ ಬಗ್ಗೆ ಒಳ್ಳೆಯ ಕಲ್ಪನೆಯನ್ನು ನೀಡುತ್ತದೆ ಈಗ ನಷ್ಟಕ್ಕೆ ಕಡಿಮೆ ಸಾಲಿನ ಮತ್ತು ಹೈಪರ್ಬೋಲಿಕ್ ಕಾರ್ಯಗಳು ಆಗುತ್ತವೆ

ದೀರ್ಘ ಪ್ರಸರಣ ಮಾರ್ಗವನ್ನು ಅಭಿವೃದ್ಧಿಪಡಿಸುವಾಗ ವಿವರಗಳನ್ನು ನೀಡಲಾಗುತ್ತದೆ ಅದಕ್ಕಾಗಿಯೇ ಅದನ್ನು ಇಲ್ಲಿ ಅರ್ಥವಾಗುವಂತೆ ತೋರಿಸುವುದಿಲ್ಲ ರೇಖೆಯ ಉದ್ದಕ್ಕೂ r m s ವೋಲ್ಟೇಜ್ ಮತ್ತು ಕರೆಂಟ್ ಸಮೀಕರಣಗಳನ್ನು 38 ಮತ್ತು 39 ಸಮೀಕರಣದಿಂದ ನೀಡಲಾಗುತ್ತದೆ ಆದ್ದರಿಂದ ಸಮೀಕರಣ 38 ವಾಸ್ತವವಾಗಿ ಇದು ಮತ್ತು 39 ಈ 2 ಸಮೀಕರಣಗಳು ಇಲ್ಲಿಯೇ ಪುನಃ ಬರೆಯುತ್ತವೆ V cos ಹೈಪರ್ಬೋಲಿಕ್ x ಬದಲಿಗೆ ಸಮಾನವಾಗಿರುತ್ತದೆ ಎಂದು ಹಾಕುತ್ತಿದ್ದೇವೆ ನಷ್ಟ ಕಡಿಮೆ ಸಾಲಿಗೆ ಇದೀಗ ಇಲ್ಲಿ ಬರೆದಿದ್ದೇವೆ ಆದ್ದರಿಂದ cos ಹೈಪರ್ಬೋಲಿಕ್ ಬದಲಿಗೆ ಬರೆಯುತ್ತಿದ್ದೇವೆ ಇವು ಸಮೀಕರಣ 65 ಮತ್ತು ಸಮೀಕರಣ 66 ಈಗ ನೀವು ಕಳುಹಿಸುವ ತುದಿಯಲ್ಲಿ ಸ್ವೀಕರಿಸುವ ತುದಿಯಿಂದ ಕಳುಹಿಸುವ ಅಂತ್ಯದ ಅಂತರವನ್ನು ಅಳೆಯುತ್ತಿರುವಿರಿ ಆದ್ದರಿಂದ ಕಳುಹಿಸುವ ಕೊನೆಯಲ್ಲಿ x l ಆದ್ದರಿಂದಆದ್ದರಿಂದ ಆದ್ದರಿಂದ ವಾಸ್ತವವಾಗಿ ABCD ನಿಯತಾಂಕಗಳಿಗಾಗಿ ತ್ವರಿತ ಲೆಕ್ಕಾಚಾರಗಳಿಗಾಗಿ ಈ ಸಮೀಕರಣವು ಕಡಿಮೆ ಶ್ರಮದಾಯಕ ಎಂದು ಭಾವಿಸುತ್ತೇನೆ ಈ ಸಮೀಕರಣವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡುವುದು 67 ಆದರೆ 68 ಆದರೆ ಇದು ನಷ್ಟದ ಕಡಿಮೆ ಸಾಲಿನ ಎಂದು ನೆನಪಿಡಿ ಅದಕ್ಕಾಗಿಯೇ ತ್ವರಿತ ಲೆಕ್ಕಾಚಾರಕ್ಕಾಗಿ ಬರೆದಿದ್ದೇನೆ 67 ಸಮೀಕರಣ ಮತ್ತು 68 ಅನ್ನು ಬಳಸುವುದು ಸುಲಭ ಸರಿನಾ ಈಗಟರ್ಮಿನಲ್ ಷರತ್ತುಗಳನ್ನು 67 ಮತ್ತು 68 ಸಮೀಕರಣದಿಂದ ಸುಲಭವಾಗಿ ಪಡೆಯಬಹುದು ಅಂದರೆ ಈ ಎಲ್ಲಾ ಟರ್ಮಿನಲ್ ಷರತ್ತುಗಳನ್ನು ಸುಲಭವಾಗಿ 67 ಮತ್ತು 68 ಸಮೀಕರಣದಿಂದ ಪಡೆಯಬಹುದು ಆದ್ದರಿಂದ ಉದಾಹರಣೆಗೆ ಮುಕ್ತ ಕರೆಂಟ್ನ್ನು ಸ್ವೀಕರಿಸುವ ಮುಕ್ತ ಸರ್ಕ್ಯೂಟ್ ಸಾಲಿಗೆ 0 ಲೈನ್ ಓಪನ್ ಸರ್ಕ್ಯೂಟ್ ಆಗಿದ್ದಾಗ ಮತ್ತು 67 ಸಮೀಕರಣದಿಂದ IR 0 ಆಗಿದೆ ಸರಿನಾ ಅಂದರೆ ಈ ಸಮೀಕರಣದಿಂದ ಸಮೀಕರಣ 67 IR ಅನ್ನು ಇರಿಸಿದ ಸಮೀಕರಣವು ಸಮೀಕರಣ67 ರಲ್ಲಿ 0 ಕ್ಕೆ ಸಮನಾಗಿರುತ್ತದೆ ಇಲ್ಲಿ ನೀವು ಇದನ್ನು ಓಪನ್ ಸರ್ಕ್ಯೂಟ್ಗಾಗಿ ಹಾಗೆ ಮಾಡಿದರೆ ಯಾವುದೇ ಲೋಡ್ ಸ್ವೀಕರಿಸುವ ಅಂತಿಮ ವೋಲ್ಟೇಜ್ ಆ ಸಮಯದಲ್ಲಿ ಸಾಲಿನಲ್ಲಿ ಆಗುವುದಿಲ್ಲ ಓಪನ್ ಸರ್ಕ್ಯೂಟ್ ಆದ್ದರಿಂದ ಪ್ರಕಾರ ಷರತ್ತು ಯಾವುದೇ ಲೋಡ್ ಸ್ಥಿತಿಯಲ್ಲ ಈ ಸಮೀಕರಣದಲ್ಲಿ IR 0 ಗೆ ಸಮನಾಗಿದ್ದಾಗ ಲೈನ್ ಓಪನ್ ಸರ್ಕ್ಯೂಟ್ ಆಗಿದ್ದರೆ IR 0 ಗೆ ಸಮನಾದಾಗ ಯಾವುದೇ ಲೋಡ್ ಇಲ್ಲ ಆದ್ದರಿಂದ ಈ ಸಮೀಕರಣ 67 ಅದು ಆಗುತ್ತದೆ ಆದ್ದರಿಂದ ಅದು 69 ರ ಸಮೀಕರಣವಾಗಿದೆ ಆದ್ದರಿಂದ ಇದು ಏನು ಸೂಚಿಸುತ್ತದೆ cosine 1 ಕ್ಕಿಂತ ಕಡಿಮೆಯಿರುವುದರಿಂದ ಅಂತಿಮ ವೋಲ್ಟೇಜ್ ಅನ್ನು ಸ್ವೀಕರಿಸುವ ಕಳುಹಿಸುವ ಅಂತಿಮ ವೋಲ್ಟೇಜ್ಗಿಂತ ಹೆಚ್ಚಿನದಾಗಿದೆ ಸರಿನಾ ಎಂದು ಯಾವುದೇ ಲೋಡ್ ಸ್ಥಿತಿಯಲ್ಲಿಲ್ಲ ಎಂದು ಸೂಚಿಸುತ್ತದೆ ಇದು ಫೆರಾಂಟಿ ಎಫೆಕ್ಟ್ ಎಂದು ಕರೆಯಲ್ಪಡುವ ಸ್ವಲ್ಪ ಸಮಯ ಮತ್ತು ಸರಿಯಾದ ಸಾಲಿನಲ್ಲಿ ಚಾರ್ಜಿಂಗ್ ಪ್ರವೇಶದಿಂದಾಗಿ ಇದು ನಡೆಯುತ್ತಿದೆ ಆದ್ದರಿಂದ ಇದು ಯಾವುದೇ ಲೋಡ್ ಸ್ಥಿತಿಯಿಲ್ಲ ಆದ್ದರಿಂದ ಇದು ಅಂದಾಜು ಆಗಿದೆ ಆದರೆ ಅದೇ ಸಮಯದಲ್ಲಿ ದೀರ್ಘ ರೇಖೆಯ ಅಭಿವ್ಯಕ್ತಿ ಸಹ ಬಳಸಬಹುದಾದ ಅದೇ ತರ್ಕ ಮತ್ತು ಯಾವುದೇ ಲೋಡ್ ಇಲ್ಲದೆ ಕಳುಹಿಸುವ ಎಂಡ್ ವೋಲ್ಟೇಜ್ಗಿಂತ VR ಹೆಚ್ಚಾಗುತ್ತದೆ ಎಂದು ಕಾಣಬಹುದು ಆದ್ದರಿಂದ ಯಾವುದೇ ಲೋಡ್ನಲ್ಲಿ ಲೈನ್ ಕರೆಂಟ್ ಚಾರ್ಜಿಂಗ್ ಸಾಮರ್ಥ್ಯದ ಕೆಪ್ಯಾಸಿಟಿವ್ ಕರೆಂಟ್ದಿಂದಾಗಿ ಸಂಪೂರ್ಣವಾಗಿ ಉಂಟಾಗುತ್ತದೆ ಮತ್ತು ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಕಳುಹಿಸುವ ಎಂಡ್ ವೋಲ್ಟೇಜ್ಗಿಂತ ಹೆಚ್ಚಾಗಿದೆ ಏಕೆಂದರೆ ಲೈನ್ ಯಾವುದೇ ಲೋಡ್ ಇಲ್ಲದಿದ್ದಾಗ ಇಲ್ಲಿ ಯಾವುದೇ ಲೋಡ್ ಸಂಪರ್ಕಗೊಂಡಿಲ್ಲ ಆದರೆ ಚಾರ್ಜಿಂಗ್ ಕೆಪಾಸಿಟನ್ಸ್ ಇವೆ ಆದ್ದರಿಂದ ಈ ಕಾರಣದಿಂದಾಗಿ ಸ್ವೀಕರಿಸುವ ಅಂತ್ಯವು ಯಾವುದೇ ಲೋಡ್ ವೋಲ್ಟೇಜ್ ಕಳುಹಿಸುವ ಅಂತಿಮ ವೋಲ್ಟೇಜ್ಗಿಂತ ಹೆಚ್ಚಾಗುವುದಿಲ್ಲ ಎಂದು ಇದನ್ನು ಕರೆಯುತ್ತೀರಿ ಆದ್ದರಿಂದ ಪ್ರಸರಣ ರೇಖೆಯು ಇದು ನಿಮಗೆ ಪ್ರಶ್ನೆಯಾಗಿದೆ ಎಂದು ಭಾವಿಸೋಣ ಪ್ರಸರಣ ರೇಖೆಯು ನಿಮ್ಮದಾಗಿದ್ದರೆ ಯಾವುದೇ ಶಕ್ತಿಯನ್ನು ಯಾವುದೇ ಲೋಡ್ ಸ್ಥಿತಿಯಲ್ಲಿ ಸಾಗಿಸಬಾರದು ಮತ್ತು ಅದು ಯಾವುದೇ ಶಕ್ತಿಯನ್ನು ಹೊಂದುವುದಿಲ್ಲ ಎಂದು ಕರೆಯಿರಿ ಬರಿ ಪಾದಗಳಿಂದ ನೆಲದ ಮೇಲೆ ನಿಂತಿರುವ ವ್ಯಕ್ತಿಯು ಸರಿಯಾದ ರಕ್ಷಣೆ ಅಥವಾ ನಿರೋಧನವಿಲ್ಲದೆ ಹೇಳುತ್ತಾನೆ ಮತ್ತು ವಾಹಕ ಗಂಟು ತೆಗೆದುಕೊಂಡು ಆ ಕಂಡಕ್ಟರ್ ಅನ್ನು ಸ್ಪರ್ಶಿಸಿದರೆ ಆ ವ್ಯಕ್ತಿಗೆ ಏನಾಗುತ್ತದೆ ಎಂದು ಪುನರಾವರ್ತಿಸುತ್ತೇನೆ ಲೈನ್ ಟ್ರಾನ್ಸ್ಮಿಷನ್ ಲೈನ್ ಹೈ ಟೆನ್ಷನ್ ಟ್ರಾನ್ಸ್ಮಿಷನ್ ಲೈನ್ ಶಕ್ತಿಯನ್ನು ಹೊತ್ತುಕೊಂಡಿದೆ ಎಂದು ಭಾವಿಸೋಣ ಆದರೆ ಅದರ ನಂತರ ಆ ಹೊರೆ ಸಂಪರ್ಕ ಕಡಿತಗೊಂಡಿದೆ ಆದ್ದರಿಂದ ಈಗ ಈ ಸ್ಥಿತಿಯು IR 0 ಸರಿ ಎಂದು ನಾವು ಹೇಳುತ್ತಿರುವುದು ಸರಿಯಲ್ಲ ಆದರೆ ಬರಿ ಪಾದಗಳಿಂದ ನೆಲದ ಮೇಲೆ ನಿಂತಿರುವ ಮನುಷ್ಯನು ಸರಿಯಾಗಿ ಹೇಳುತ್ತಾನೆ ಮತ್ತು ವಾಹಕ ರಾಡ್ ತೆಗೆದುಕೊಂಡು ಆ ಕಂಡಕ್ಟರ್ ಅನ್ನು ಸ್ಪರ್ಶಿಸಿ ಆ ವ್ಯಕ್ತಿಗೆ ಏನಾಗುತ್ತದೆ ಇದು ನಿಮಗೆ ಸರಿಯಾದ ಪ್ರಶ್ನೆ ನಂತರ ಇದನ್ನು ಕೇಳುವಾಗ ನಿಮ್ಮ ಉತ್ತರವನ್ನು ಸರಿಯಾಗಿ ಕಳುಹಿಸಬಹುದು ಆದರೆ ಇಲ್ಲಿ ಆ ಉತ್ತರವನ್ನು ಸರಿಯಾಗಿ ಸಿಗುತ್ತಿಲ್ಲ ಆದ್ದರಿಂದ ಸ್ವೀಕರಿಸುವ ತುದಿಯಲ್ಲಿ ಘನ ಶಾರ್ಟ್ ಸರ್ಕ್ಯೂಟ್ಗಾಗಿ ಮುಂದಿನದು ಘನ ಎಂದರೆ ಯಾವುದೇ ದೋಷ ಪ್ರತಿರೋಧ ದೋಷವಿಲ್ಲ ನಂತರ ಬಹಳ ನಂತರ ಬರುತ್ತದೆ ಆದ್ದರಿಂದ ಸ್ವೀಕರಿಸುವ ತುದಿಯಲ್ಲಿರುವ ಘನ ಶಾರ್ಟ್ ಸರ್ಕ್ಯೂಟ್ಗಾಗಿ VR 0 ಗೆ ಸಮನಾಗಿರುತ್ತದೆ ಮತ್ತು 67 ಮತ್ತು 68 ಸಮೀಕರಣದಲ್ಲಿ ಅದು ನಿಮ್ಮ ಈ ಸಮೀಕರಣ 67 ಮತ್ತು 68 ಈ 2 ಸಮೀಕರಣವು VR 0 ಗೆ ಸಮಾನವಾಗಿರುತ್ತದೆ ಎಂಬ ಷರತ್ತನ್ನು ಹಾಕಿದ್ದೀರಿ ಹಾಗೆ ಮಾಡಿದರೆಈ ಸಮೀಕರಣವನ್ನುಪಡೆಯುತ್ತೀರಿ ಇವುಗಳು 70 ಮತ್ತು 71 ಸಮೀಕರಣಗಳಾಗಿವೆ ಮೇಲಿನ ಸಮೀಕರಣವನ್ನು ರೇಖೆಯ ಎರಡೂ ತುದಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ವನ್ನು ಕಂಡುಹಿಡಿಯಲು ಬಳಸಬಹುದು ಸರಿನಾ ಮುಂದಿನದು ರೇಖೆಯನ್ನು ಲೋಡ್ ಮಾಡಿದಾಗ ನಿಮ್ಮ ಉಲ್ಬಣವು ಪ್ರತಿರೋಧ ಲೋಡ್ ಆಗುವುದರಿಂದ ಅದರ ವಿಶಿಷ್ಟ ಪ್ರತಿರೋಧಕ್ಕೆ ಸಮನಾದ ಪ್ರತಿರೋಧದೊಂದಿಗೆ ಕೊನೆಗೊಳ್ಳುತ್ತದೆ ಅದು ನೀವು ವ್ಯಾಖ್ಯಾನಿಸಬಹುದಾದ ಸ್ವೀಕರಿಸುವ ಅಂತಿಮ ಕರೆಂಟ್ ಆಗಿದೆ ಇದರರ್ಥ ಒಂದು ಲೈನ್ ಅನ್ನು ಅದರ ವಿಶಿಷ್ಟ ಪ್ರತಿರೋಧಕ್ಕೆ ಸಮಾನವಾದ ಪ್ರತಿರೋಧದೊಂದಿಗೆ ಮುಕ್ತಾಯಗೊಳಿಸುವುದರ ಮೂಲಕ ಲೋಡ್ ಮಾಡಿದಾಗ ನೀವು ಅಂತಿಮ ವೋಲ್ಟೇಜ್ ಸ್ವೀಕರಿಸುತ್ತಿರುವ ಸ್ವೀಕರಿಸುವ ಅಂತಿಮ ಕರೆಂಟ್ವು VR ಮತ್ತು ಅದು ಮತ್ತು ಆ ಲೋಡ್ ನಿಮ್ಮ ವಿಶಿಷ್ಟ ಪ್ರತಿರೋಧಕ್ಕೆ ಸಮಾನವಾದ ಪ್ರತಿರೋಧದೊಂದಿಗೆ Zc ಎಂದು ಕೊನೆಗೊಳ್ಳುವ ಮೂಲಕ ಲೈನ್ ಅನ್ನು ಲೋಡ್ ಮಾಡಲಾಗುತ್ತದೆ ಎಂದು ಕಲಿಯುತ್ತೇವೆ ಅಂದರೆ ಇದು ಸಮೀಕರಣ 72 ಆಗಿದೆ ಈಗ ನಷ್ಟಕ್ಕೆ ಕಡಿಮೆ ಲೈನ್ಗೆ Zc ಸಂಪೂರ್ಣವಾಗಿ ಪ್ರತಿರೋಧಕವಾಗಿದೆ ಏಕೆಂದರೆ ನೋಡಿದ್ದೀರಿ ಆದ್ದರಿಂದ ರೇಟ್ ವೋಲ್ಟೇಜ್ನಲ್ಲಿನ ಉಲ್ಬಣಕ್ಕೆ ಸಂಬಂಧಿಸಿದ ಲೋಡ್ ಅನ್ನು ಉಲ್ಬಣ ಇಂಪೆಡೆನ್ಸ್ ಲೋಡಿಂಗ್ ಎಂದು ಕರೆಯಲಾಗುತ್ತದೆ ಅದು SIL ಸರಿ ಆದ್ದರಿಂದ ಈ ಹೊರೆ ಆದ್ದರಿಂದ Zc ಸಂಪೂರ್ಣವಾಗಿ ರೇಟ್ ವೋಲ್ಟೇಜ್ನಲ್ಲಿನ ಉಲ್ಬಣ ಪ್ರತಿರೋಧಕ್ಕೆ ಅನುಗುಣವಾದ ಲೋಡ್ ಅನ್ನು ಉಲ್ಬಣ ಪ್ರತಿರೋಧಕ್ಕೆ ಎಂದು ಕರೆಯಲಾಗುತ್ತದೆ ಅದನ್ನು ಲೋಡ್ ಮಾಡುವುದನ್ನು ಅವರು ಅದನ್ನು SIL ಎಂದು ಕರೆಯುತ್ತಾರೆ ಇದು ಸಮೀಕರಣ 73 VR ನಿಮ್ಮ ಹಂತದ ವೋಲ್ಟೇಜ್ ಆಗಿದೆ ಅದಕ್ಕಾಗಿಯೇ ಇದನ್ನು 3 ರಿಂದ ಗುಣಿಸಲಾಗುತ್ತದೆ ಸರಿನಾ ಆದ್ದರಿಂದ ಅದು V ಲೈನ್ ರೇಟೆಡ್ ವೋಲ್ಟೇಜ್ ಆಗಿರುವುದರಿಂದ ಸಾಮಾನ್ಯವಾಗಿ ಇಲ್ಲಿ ತೆಗೆದುಕೊಳ್ಳುತ್ತಿದ್ದೀರಿ ಆದ್ದರಿಂದ ಮೆಗಾವ್ಯಾಟ್ನಲ್ಲಿನ ಇದು ವಾಸ್ತವವಾಗಿ ಸಮೀಕರಣ 74 ಆಗುತ್ತದೆ ಈಗ ಇದನ್ನು ನಿಮಗೆ ಬದಲಿಯಾಗಿ 65 ರ ಸಮೀಕರಣದಲ್ಲಿ ಹೇಳಿದ್ದೇನೆ ಆದ್ದರಿಂದ ಸಮೀಕರಣ 65 ಆಗುತ್ತದೆ ಅದು ನಿಜವಾಗುವುದು ಇದು ಸಮೀಕರಣ 75 ಆಗಿದೆ ಅದೇ ರೀತಿ ನಿಮ್ಮ ಸಮೀಕರಣವನ್ನು ಸಮೀಕರಣದಲ್ಲಿ ಕರೆಯುವ ಈ V R ಅನ್ನು ಇಲ್ಲಿ ನೋಡಿ ನೀವು ಅದನ್ನು ಸಮೀಕರಣ 66 ರಲ್ಲಿ ಬದಲಿಸುವ ರೀತಿಯಲ್ಲಿ ಬರೆಯಿರಿ ಆದ್ದರಿಂದ ಸಮೀಕರಣ 66 ಆಗುತ್ತದೆ ಇದು ಸಮೀಕರಣ 76 ಅಂದರೆ x ನ ಪ್ರತಿ ಬಿಂದುವಿನಲ್ಲಿ VR ಮತ್ತು IR v ಮತ್ತು VR ಮೌಲ್ಯವು ಒಂದೇ ಹಕ್ಕಾಗಿ ಉಳಿಯುತ್ತದೆ ಅದು x V x ನ ಯಾವುದೇ ಹಂತದಲ್ಲಿ ಮೌಲ್ಯವಾಗಿರಬಹುದು VR VR ಒಟ್ಟು x ನಿಂದ ಸ್ವತಂತ್ರವಾಗಿದೆ ಮತ್ತು ಇಲ್ಲಿ IR ಒಟ್ಟು x ನಿಂದ ಸ್ವತಂತ್ರವಾಗಿದೆ ಆದ್ದರಿಂದ I ಈ IR ಗೆ ಸಮಾನವಾಗಿರುತ್ತದೆ ಮತ್ತು VR ಸಹ ಬದಲಾಗುವುದಿಲ್ಲ x ಅನ್ನು ಪ್ರತಿ ಹಂತದಲ್ಲೂ ಸರಿಯಾಗಿ ಬದಲಾಯಿಸಲಾಗುತ್ತದೆ ಈ v ಮತ್ತು I ಎರಡೂ ಒಂದೇ ಬದಿಯಲ್ಲಿ ಉಳಿಯುತ್ತವೆ ಸರಿನಾ ಇದರರ್ಥ ಉಲ್ಬಣ ಇಂಪೆಡೆನ್ಸ್ ಲೋಡಿಂಗ್ ಅಡಿಯಲ್ಲಿ ನಷ್ಟದ ಕಡಿಮೆ ಸಾಲಿನಲ್ಲಿ ರೇಖೆಯ ಉದ್ದಕ್ಕೂ ಯಾವುದೇ ಹಂತದಲ್ಲಿ ವೋಲ್ಟೇಜ್ ಎಂಡ್ ಪ್ರವಾಹವು ಪ್ರಮಾಣದಲ್ಲಿ ಸ್ಥಿರವಾಗಿರುತ್ತದೆ ಮತ್ತು ಅವುಗಳ ಕಳುಹಿಸುವ ಅಂತಿಮ ಮೌಲ್ಯಗಳಿಗೆಸಮಾನವಾಗಿರುತ್ತದೆ ಎಂದು ಇದು ತೋರಿಸುತ್ತದೆ ನೀವು ಇಲ್ಲಿ x ಹಾಕಿದರೆ l ಗೆ ಸಮಾನವಾಗಿರುತ್ತದೆ ಇದರ ಅರ್ಥವೇನೆಂದರೆ ಮತ್ತು ಪರಿಮಾಣದಲ್ಲಿ ಮತ್ತು Zc ಯಿಂದಲೇ ಅವರ ಕಳುಹಿಸುವ ಅಂತಿಮ ಮೌಲ್ಯಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸರಿಯಾಗಿ ತೆಗೆದುಕೊಳ್ಳುವ ಯಾವುದೇ ಅಂಶ ಆದ್ದರಿಂದ ನಾವು ನೋಡಿದ Zc ಗೆ ಯಾವುದೇ ಪ್ರತಿಕ್ರಿಯಾತ್ಮಕ ಅಂಶಗಳಿಲ್ಲ ಆದ್ದರಿಂದ ಯಾವುದೇ ಪ್ರತಿಕ್ರಿಯಾತ್ಮಕ ಅಂಶಗಳಿಲ್ಲ ಅಂದರೆ QSQR0 ಸಾಲಿನಲ್ಲಿ ಈ ಸ್ಥಿತಿಯಡಿಯಲ್ಲಿ ರೇಖೆಯ ಇಂಡಕ್ಟನ್ಸ್ನಲ್ಲಿನ ಪ್ರತಿಕ್ರಿಯಾತ್ಮಕ ನಷ್ಟಗಳನ್ನು ಲೋಡ್ ಮಾಡುವ ಉಲ್ಬಣವು ಪ್ರತಿರೋಧವನ್ನು ಸೂಚಿಸುತ್ತದೆ ಇದು ನಿಮ್ಮ ಚಾರ್ಜಿಂಗ್ ಕೆಪಾಸಿಟನ್ಸ್ನ ಷಂಟ್ ಕೆಪಾಸಿಟನ್ಸ್ನಿಂದ ಒದಗಿಸಲಾದ ಪ್ರತಿಕ್ರಿಯಾತ್ಮಕ ಶಕ್ತಿಯಿಂದ ನಿಖರವಾಗಿ ಹೊಂದಿಸಲ್ಪಡುತ್ತದೆ ಆದ್ದರಿಂದ ಅದು ನಿಜವಾಗಿದ್ದರೆ ಆದ್ದರಿಂದ ಈ ಸ್ಥಿತಿಯನ್ನು ಸರಿಯಾಗಿ ಬಳಸಿದರೆ ನಿಮ್ಮದು ಆದ್ದರಿಂದ ನೀವು ಪಡೆಯುತ್ತೀರಿ ಈ ಇಂಡಕ್ಟನ್ಸ್ ಅಲ್ಲಿನ ರೇಖೆಯ ಇಂಡಕ್ಟನ್ಸ್ ಅನ್ನು ಷಂಟ್ ಕೆಪಾಸಿಟನ್ಸ್ ಒದಗಿಸಿದ ಶಕ್ತಿಯಿಂದ ನಿಖರವಾಗಿ ಹೊಂದಿಸಲಾಗಿದೆ ಇದರರ್ಥ ಈ ಸಾಲಿನ ಇಂಡಕ್ಟನ್ಸ್ ಆಗಿದೆ ಆದ್ದರಿಂದ ಇದರರ್ಥ ಸರಿನಾ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ವಿಧಿಸುವುದು ಸರಿಯೆಂದು ನೀವು ಕರೆಯುತ್ತೀರಿ ಆದ್ದರಿಂದ ಆ ಸಂದರ್ಭದಲ್ಲಿ ಸರಬರಾಜು ಮಾಡಿದ ವಿದ್ಯುತ್ ಅಥವಾ ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ನಿಂದ ಒದಗಿಸಲಾದ ಈ ಪ್ರತಿಕ್ರಿಯಾತ್ಮಕ ಶಕ್ತಿ ಅದು ಅದನ್ನು ಇಲ್ಲಿ ಬದಲಿಯಾಗಿ ಬಳಸುತ್ತೀರಿ ಆದ್ದರಿಂದ ಅದಕ್ಕಾಗಿಯೇ ಇದು ಚಾರ್ಜಿಂಗ್ ಕೆಪಾಸಿಟನ್ಸ್ನಿಂದ ಒದಗಿಸಲಾದ ನಿಮ್ಮ ಪ್ರತಿಕ್ರಿಯಾತ್ಮಕ ನಷ್ಟಗಳನ್ನು ಒಟ್ಟು ಮಾಡುತ್ತದೆ ಆದ್ದರಿಂದ ಅದಕ್ಕಾಗಿಯೇ 59 ರಿಂದ ಸಮೀಕರಣದಲ್ಲಿ ಫಲಿತಾಂಶವನ್ನು ಪರಿಶೀಲಿಸುವದನ್ನು ಪಡೆಯುತ್ತೇವೆ ಆದ್ದರಿಂದ ಇದರರ್ಥ ಸಾಲಿನಲ್ಲಿ ಯಾವುದೇ ಪ್ರತಿಕ್ರಿಯಾತ್ಮಕ ಶಕ್ತಿಯಿಲ್ಲಎಂದು ನೀವು ಈ ರೀತಿಯ ಸ್ಥಿತಿಯನ್ನು ಹೊಂದಿರುವಾಗ ಉಲ್ಬಣ ಪ್ರತಿರೋಧ ಲೋಡಿಂಗ್ಗೆ ಆದ್ದರಿಂದ ಇದರ ಅರ್ಥವೇನೆಂದರೆ ಒಂದು ವಿಶಿಷ್ಟ ಪ್ರಸರಣ ರೇಖೆಯ ಉಲ್ಬಣ ಪ್ರತಿರೋಧ ಲೋಡಿಂಗ್ಗಾಗಿ ನೀವು ಮೊದಲು ನೋಡುತ್ತೀರಿ 220 k v ರೇಖೆಗಳಿಗೆ 150 ಮೆಗಾವ್ಯಾಟ್ನಿಂದ ಈ ಅಂದಾಜು ಮೌಲ್ಯಗಳು 765 ಕಿಲೋ ವೋಲ್ಟ್ ರೇಖೆಗಳಿಗೆ ಸುಮಾರು 2000 ಮೆಗಾವ್ಯಾಟ್ವರೆಗೆ ಬದಲಾಗುತ್ತದೆ ಆದರೆ ಸಾಮಾನ್ಯವಾಗಿ ಈ ಸಾಲು ಉಲ್ಬಣ ಪ್ರತಿರೋಧ ಲೋಡಿಂಗ್ ಬಗ್ಗೆ ಇದು ಹೆಚ್ಚು ಕಾರ್ಯನಿರ್ವಹಿಸುತ್ತದೆ ಎಂದು ಪೂರ್ಣ ಲೋಡ್ ಅಥವಾ ಇದರಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ SIL ಪ್ರಸರಣ ರೇಖೆಯ ಸಾಮರ್ಥ್ಯದ ಉಪಯುಕ್ತ ಅಳತೆಯಾಗಿದೆ ಏಕೆಂದರೆ ಇದು ಲೋಡಿಂಗ್ ಅನ್ನು ಸೂಚಿಸುತ್ತದೆ ಅಲ್ಲಿ ಲೈನ್ಗಳ ಪ್ರತಿಕ್ರಿಯಾತ್ಮಕ ಅವಶ್ಯಕತೆಗಳು ಸಣ್ಣದಾಗಿರುತ್ತವೆ ಸಾಲಿನ ಭಾಗದಲ್ಲಿ ವೋಲ್ಟೇಜ್ ಡ್ರಾಪ್ ಅನ್ನು ಕಡಿಮೆ ಮಾಡಲು SIL ಷಂಟ್ ಕೆಪಾಸಿಟರ್ಗಿಂತ ಗಮನಾರ್ಹವಾಗಿ ಲೋಡ್ಗಳಿಗೆ ಸಾಮಾನ್ಯವಾಗಿ ಲೈನ್ ಈ ಮಿತಿಗಿಂತ ಕಾರ್ಯನಿರ್ವಹಿಸುತ್ತದೆ ಸರಿನಾ SIL ಲ್ಗಿಂತ ಗಮನಾರ್ಹವಾಗಿ ಕಡಿಮೆ ಲೋಡ್ಗಾಗಿ ನಿಮಗೆ ಮೂಲತಃ ಶಂಟ್ ಇಂಡಕ್ಟರ್ಗಳು ಬೇಕಾಗುತ್ತವೆ ಆದ್ದರಿಂದ ಇದು ಉಲ್ಬಣ ಇಂಪೆಡೆನ್ಸ್ ಲೋಡಿಂಗ್ಗಿಂತ ಮೇಲಿದ್ದರೆ ನಿಮಗೆ ಷಂಟ್ ಕೆಪಾಸಿಟರ್ ಅಗತ್ಯವಿದೆ ಮತ್ತು ಅದು ಉಲ್ಬಣ ಇಂಪೆಡೆನ್ಸ್ ಲೋಡಿಂಗ್ಗಿಂತ ಕೆಳಗಿದ್ದರೆ ನಿಮಗೆ ಷಂಟ್ ಇಂಡಕ್ಟರ್ ಬೇಕು ಸರಿನಾ ಆದ್ದರಿಂದ ಸಾಮಾನ್ಯವಾಗಿ ಪ್ರಸರಣ ರೇಖೆಯ ಪೂರ್ಣ ಹೊರೆ ಉಲ್ಬಣವು ಪ್ರತಿರೋಧ ಲೋಡಿಂಗ್ಗಿಂತ ಹೆಚ್ಚಾಗಿದೆ ಆದ್ದರಿಂದ ಈ ದೀರ್ಘ ಪ್ರಸರಣ ಮಾರ್ಗಕ್ಕಾಗಿ ನಾವು ಏನೇ ಅಧ್ಯಯನ ಮಾಡಿದ್ದೇವೆಂದರೆ ಅದು ಉಲ್ಬಣವು ಪ್ರತಿರೋಧ ಲೋಡಿಂಗ್ ಆಗಿದೆ ನಂತರ ಪ್ರಸರಣದ ವೇಗವನ್ನು ಅಧ್ಯಯನ ಮಾಡಿದ್ದೀರಿ ನಂತರ ಆ ತರಂಗ ಉದ್ದದ ಲ್ಯಾಂಬ್ಡಾ ಸರಿನಾ ಮತ್ತು ಉಲ್ಬಣ ಪ್ರತಿರೋಧ ಲೋಡಿಂಗ್ ಮತ್ತು ಟರ್ಮಿನಲ್ ಪರಿಸ್ಥಿತಿಗಳ ಭೌತಿಕ ಮಹತ್ವ ಮತ್ತು ಯಾವುದೇ ಲೋಡ್ ಸ್ಥಿತಿಯಲ್ಲಿ ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಕಳುಹಿಸುವ ಎಂಡ್ ವೋಲ್ಟೇಜ್ಗಿಂತ ಹೆಚ್ಚಿಲ್ಲ ಎಂದು ನೋಡಿದ್ದೇವೆ ಇದು ಪ್ರಸರಣ ರೇಖೆಯ ವಿಶಿಷ್ಟ ವಿದ್ಯಮಾನವಾಗಿದೆ ಇದು ಚಾರ್ಜಿಂಗ್ ಅಡ್ಡ್ಮಿಟ್ಟನ್ಸ್ ಕಾರಣದಿಂದಾಗಿ ಸಂಭವಿಸಿದೆ ಆದ್ದರಿಂದ ಇವುಗಳು ನಾವು ಅಧ್ಯಯನ ಮಾಡಿದ ವಿಷಯಗಳು ಆದರೆ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೀರಿ ಇದನ್ನು ಪ್ರಸರಣದ ವೇಗ ಎಂದು ಕರೆಯುತ್ತೀರಿ ಮತ್ತು ನಂತರ ಉಲ್ಬಣವು ಪ್ರತಿರೋಧವು 3 ಹಂತಕ್ಕೆ ಹೋಗುತ್ತದೆ ಆದ್ದರಿಂದ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಅದು 3 ಹಂತ 50 ಹರ್ಟ್ಜ್ 400 k v ಪ್ರಸರಣ ಮಾರ್ಗವು 300 ಕಿಲೋ ಮೀಟರ್ ಉದ್ದವಾಗಿದೆ ಲೈನ್ ಇಂಡಕ್ಟನ್ಸ್ ಪ್ರತಿ ಹಂತಕ್ಕೆ ಪ್ರತಿ ಕಿಲೋ ಮೀಟರ್ಗೆ 0 97 ಮಿಲಿ ಹೆನ್ರಿ ಮತ್ತು ಕೆಪಾಸಿಟನ್ಸ್ ಪ್ರತಿ ಕಿಲೋ ಮೀಟರ್ಗೆ 0 0115 ಮೈಕ್ರೊ ಫರಾಡ್ ಆಗಿದೆ ಆದ್ದರಿಂದ beta ವನ್ನು ಲೆಕ್ಕಾಚಾರ ಮಾಡಬೇಕಾದ ನಷ್ಟ ಕಡಿಮೆ ರೇಖೆಯನ್ನು ಇಲ್ಲಿ ಊಹಿಸಿಕೊಳ್ಳಿ ಲೈನ್ನ ಹಂತದ ಸ್ಥಿರವಾಗಿರುವ ಲೈನ್ ನ beta Zc ಆ ವಿಶಿಷ್ಟ ಪ್ರತಿರೋಧ ಅಥವಾ ಉಲ್ಬಣವು ಪ್ರತಿರೋಧ v ಪ್ರಸರಣದ ವೇಗ ಮತ್ತು ಲ್ಯಾಂಬ್ಡಾ ತರಂಗ ಉದ್ದವಾಗಿದೆ ಸರಿನಾ ಆದ್ದರಿಂದ ಈ ವಿಷಯದ ಪರಿಹಾರವು ತುಂಬಾ ಸರಳವಾಗಿದೆ ಅದು ನಿಮಗೆ ತಿಳಿದಿದೆ 50 ಹರ್ಟ್ಜ್ ಸಿಸ್ಟಮ್ L ಮತ್ತು C ನಿಮಗೆ ನೀಡಲಾಗಿದೆ ನೀವು ಬದಲಿಯಾಗಿ ಬೀಟಾ ಪಡೆಯುತ್ತೀರಿ ಇದು ಪ್ರತಿ ಕಿಲೋ ಮೀಟರ್ಗೆ 0 00105 ರೇಡಿಯನ್ಗೆ ಸಮಾನವಾಗಿರುತ್ತದೆ ತದನಂತರ ಉಲ್ಬಣವು ಪ್ರತಿರೋಧ L ಅನ್ನು C ಅನ್ನು ನೀಡಲಾಗುತ್ತದೆ ಆದ್ದರಿಂದ ಇದು 290 43 ಓಮ್ ಮತ್ತು ಪ್ರಸರಣದ ವೇಗ ಆದ್ದರಿಂದ L ಅನ್ನು C ನ ಬದಲಿ ಎಂದು ತಿಳಿದುಬಂದಿದೆ ಹಾಗೆಯೆ ಪ್ರತಿ ಸೆಕೆಂಡಿಗೆ 5 ಕಿಲೋ ಮೀಟರ್ ಮತ್ತು ಲೈನ್ ವೇವ್ ಉದ್ದಕ್ಕೆ 2 994 ರಿಂದ 10 ಅನ್ನು ಪಡೆಯುತ್ತೀರಿ ಆದ್ದರಿಂದ 2 994 ಕ್ಕೆ ಸಮನಾಗಿರುತ್ತದೆ f ರೂಟ್ ಅನ್ನು 1 ಕ್ಕಿಂತಲೂ ಹೆಚ್ಚು ಕರೆಯುವ ಮೇಲೆ ಯಾವುದೇ ಲ್ಯಾಂಬ್ಡಾ1 ಕ್ಕೆ ಸಮನಾಗಿರುವುದಿಲ್ಲ ಎಂದು ನೋಡಿ ಅದು ಮೂಲತಃ f ಮೇಲೆ f ಎಂದು ನೋಡಿ ಏಕೆಂದರೆ ಇಲ್ಲಿ v ಅನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ v ಯ ಮೌಲ್ಯವನ್ನು f ನಿಂದ ಭಾಗಿಸಿ ಆದ್ದರಿಂದ ಸರಿಸುಮಾರು 4990 ಕಿಲೋ ಮೀಟರ್ ಇದು ಇದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿದೆ ಆದರೆ ಇದರ ನಂತರ ಪ್ರಸರಣ ರೇಖೆಯ ಮೂಲಕ ವಿದ್ಯುತ್ ಹರಿವು ಹೋಗುತ್ತದೆ ಆದ್ದರಿಂದ A B C D ನಿಯತಾಂಕದ ಪ್ರಕಾರ ಆದ್ದರಿಂದ ಸ್ವೀಕರಿಸುವ ಅಂತ್ಯಕ್ಕಾಗಿ ಅದನ್ನು ನಿಮಗಾಗಿ ಪಡೆಯುತ್ತೇನೆ ಮತ್ತು ಒಂದನ್ನು ಕಳುಹಿಸುವುದರಿಂದ ಅಂತಿಮ ಅಭಿವ್ಯಕ್ತಿಯನ್ನು ನಿಮಗೆ ನೀಡುತ್ತೇನೆ ಆದರೆ ಈಗ ನೀವು ಇದನ್ನು ಪಡೆಯಬಹುದು ಆದ್ದರಿಂದ ಈ ಚಿತ್ರದಲ್ಲಿ ತೋರಿಸಿರುವಂತೆ ಮಾದರಿ ವಿದ್ಯುತ್ ವ್ಯವಸ್ಥೆಯನ್ನು ಪರಿಗಣಿಸುತ್ತೀರಿ ಆದ್ದರಿಂದ ಈ ಭಾಗವು ಕೊನೆಯ ಭಾಗವನ್ನು ಕಳುಹಿಸುತ್ತಿದೆ ಆದ್ದರಿಂದ ಶಕ್ತಿಯನ್ನು ತೆಗೆದುಕೊಳ್ಳಲಾಗುತ್ತದೆ Ps jQ ಗಳು ಈ ಭಾಗವು ಅಂತಿಮ ಭಾಗವನ್ನು ಪಡೆಯುತ್ತಿದೆ ಆದ್ದರಿಂದ ವಿದ್ಯುತ್ PR jQR ಇದು ಲೋಡ್ ಆಗಿದೆ ಎಂಡ್ ವೋಲ್ಟೇಜ್ ಕಳುಹಿಸುವುದು ಪ್ರಮಾಣ ಸ್ವೀಕರಿಸುವ ಅಂತ್ಯ ಮತ್ತು ಆದ್ದರಿಂದ ಇದು ನಿಜವಾಗಿ ನಿಮ್ಮ ಉಲ್ಲೇಖದ ಹಕ್ಕನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಈ ಸಾಲನ್ನು A B C D ಪ್ಯಾರಾಮೀಟರ್ ಪ್ರತಿನಿಧಿಸುತ್ತದೆ ಅದಕ್ಕಾಗಿಯೇ ಇಲ್ಲಿ A B C D ಎಂದು ಬರೆಯುತ್ತಿದ್ದೇನೆ ಸರಿನಾ ಮತ್ತು ಈಗ ಮೊದಲು ಅವಕಾಶ ನೀಡೋಣ ಆದ್ದರಿಂದ ಸಮೀಕರಣ 1 ರಿಂದ ಇದರರ್ಥ ಈ ವಿಷಯದ ಮೊದಲ ಸಮೀಕರಣವು ತಿಳಿದಿದೆ ಆದ್ದರಿಂದ ಇಲ್ಲಿಂದ ಅದು ಬರುತ್ತಿದೆ ಆದ್ದರಿಂದ ಅವುಗಳ ಪ್ರಮಾಣ ಮತ್ತು ಕೋನದ ಪ್ರಕಾರ ಬದಲಿಯಾಗಿ ಬಳಸುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಸರಳೀಕರಿಸುವ ಈ ಸಮೀಕರಣವನ್ನು ಸರಳೀಕರಿಸುತ್ತೀರಿ ನಂತರ ಇದನ್ನು ಪಡೆಯುತ್ತೀರಿ ಇದು ಸಮೀಕರಣ 77 ಆಗಿದೆ ಸ್ವೀಕರಿಸುವ ಅಂತಿಮ ಸಂಕೀರ್ಣ ಶಕ್ತಿಯನ್ನು ನೋಡಿದ್ದೇವೆ ಇದು ಸಮೀಕರಣ 78 ಈಗ 77 ಸಮೀಕರಣದಿಂದIR ನೀಡಲಾಗಿದೆ ಆದ್ದರಿಂದ ಇದರ ಅಭಿವ್ಯಕ್ತಿ ಆದ್ದರಿಂದ ಈ ಪದವನ್ನು ಲೈನ್ ಟು ಲೈನ್ ವೋಲ್ಟೇಜ್ಗೆ ತೆಗೆದುಕೊಂಡರೆ ನೀವು ಈ ಪದವನ್ನು ಲೈನ್ ವೋಲ್ಟೇಜ್ಗೆ ಎಂದು ಕರೆಯುತ್ತೀರಿ